ನಾವು ಉತ್ಪಾದನಾ ಘಟಕದ ಬಗ್ಗೆ ಮಾತನಾಡುವಾಗ ಅತ್ಯಂತ ಉನ್ನತ ಮಟ್ಟದಲ್ಲಿ ನಾವು 2 ವಿಭಿನ್ನ ಘಟಕಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಒಬ್ಬರು ಕಾರ್ಮಿಕರು ಆ ಸ್ಥಾವರದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಮತ್ತು ಎರಡನೆಯದು ಮೂಲತಃ ಸ್ಥಾವರದಲ್ಲಿರುವ ಉಪಕರಣಗಳು ಕಾರ್ಖಾನೆ ಅಲ್ಲಿರುವ ಯಂತ್ರೋಪಕರಣಗಳು ಆದ್ದರಿಂದ ಈ ಎರಡೂ ಘಟಕಗಳನ್ನು ಸುರಕ್ಷಿತಗೊಳಿಸುವುದು ಮತ್ತು ಅವುಗಳ ಸುರಕ್ಷತೆಯನ್ನು ಖಾತರಿಪಡಿಸುವುದು ಇವುಗಳ ದೈಹಿಕ ಸುರಕ್ಷತೆ ಮತ್ತು ಅವುಗಳ ಕಾರ್ಯಾಚರಣೆಗಳೂ ಬಹಳ ಮುಖ್ಯ ಆದ್ದರಿಂದ ಎಲ್ಲಾ ಆಧುನಿಕ ಉತ್ಪಾದನಾ ಘಟಕಗಳಲ್ಲಿ ಸುರಕ್ಷತೆ ಬಹಳ ಮುಖ್ಯವಾಗಿದೆ ಆದ್ದರಿಂದ ಈಗ ಅದು ಮುಖ್ಯವಾದುದು ಎಂಬ ಪ್ರಶ್ನೆ ಇದೆ ಆದರೆ ಈಗ ಆಧುನಿಕ ಜಗತ್ತಿನಲ್ಲಿ ನೀವು ವಿಷಯಗಳನ್ನು ಹೇಗೆ ಚುರುಕಾಗಿ ಮಾಡಬಹುದು ಮತ್ತು ಈಗ ನಾವು IIoT ಮತ್ತು ಇಂಡಸ್ಟ್ರಿ 4 0 ಮತ್ತು ಅವುಗಳ ಅನುಷ್ಠಾನದ ಬಗ್ಗೆ ಮಾತನಾಡುತ್ತಿದ್ದೇವೆ ಸ್ಮಾರ್ಟ್ ಪ್ಲಾಂಟ್ ಸುರಕ್ಷತೆ ಮತ್ತು ಭದ್ರತಾ ಮೇಲ್ವಿಚಾರಣೆ ಮತ್ತು ನಿಯಂತ್ರಣ ವ್ಯವಸ್ಥೆಯನ್ನು ಮಾಡಲು ನೀವು IIoT ತಂತ್ರಜ್ಞಾನಗಳನ್ನು ಹೇಗೆ ಬಳಸಬಹುದು ಆದ್ದರಿಂದ ನಾವು ಮೊದಲು ಒಂದು ಕೇಸ್ ಸ್ಟಡಿ ನೋಡೋಣ ಆದ್ದರಿಂದ ಈ ನಿರ್ದಿಷ್ಟ ಉದಾಹರಣೆಯನ್ನು ನೋಡೋಣ ಒಂದು ವಿಶಿಷ್ಟ ಉತ್ಪಾದನಾ ಘಟಕದಲ್ಲಿ ಇದು ನಿಮ್ಮ ಉತ್ಪಾದನಾ ಘಟಕ ಎಂದು ಹೇಳೋಣ ಒಂದು ವಿಶಿಷ್ಟ ಉತ್ಪಾದನಾ ಘಟಕವು ವಿಭಿನ್ನ ಸೌಲಭ್ಯಗಳನ್ನು ಹೊಂದಿರುತ್ತದೆ ವಿಭಿನ್ನ ಕಟ್ಟಡಗಳು ವಿಭಿನ್ನ ಕೆಲಸಗಳನ್ನು ಮಾಡಲು ಎಲ್ಲಾ ವಿಭಿನ್ನ ಸೌಲಭ್ಯಗಳನ್ನು ಹೊಂದಲಿದೆ ಈ ಉತ್ಪಾದನಾ ಘಟಕಗಳು ಹಲವಾರು ಇರಬಹುದು ಆದ್ದರಿಂದ ಈ ಉತ್ಪಾದನಾ ಘಟಕಗಳನ್ನು ಒಂದಕ್ಕೊಂದು ಸಂಪರ್ಕಿಸಬಹುದು ಇದರಿಂದ ಒಂದು ಘಟಕದಿಂದ ಉತ್ಪಾದನೆಯು ಮತ್ತೊಂದು ಘಟಕಕ್ಕೆ ಇನ್ಪುಟ್ ಆಗಿ ಹೋಗುತ್ತದೆ ಮತ್ತು ಪ್ರಕ್ರಿಯೆಯು ಮುಂದುವರಿಯುತ್ತದೆ ಆದ್ದರಿಂದ ವಿಭಿನ್ನ ಉತ್ಪಾದನಾ ಘಟಕಗಳು ಇರಬಹುದು ಅವು ಮತ್ತೆ ಸಂಪರ್ಕಗೊಳ್ಳಲಿದೆ ಆದ್ದರಿಂದ ಒಂದು ಘಟಕದಿಂದ ಔಟ್ಪುಟ್ ಮತ್ತೊಂದು ಘಟಕಕ್ಕೆ ಇನ್ಪುಟ್ ಆಗಿ ಹೋಗುತ್ತದೆ ಮತ್ತೆ ಎರಡನೇ ಘಟಕದಿಂದ ಔಟ್ಪುಟ್ ಮೂರನೆಯದಕ್ಕೆ ಇನ್ಪುಟ್ ಆಗಿ ಹೋಗುತ್ತದೆ ಮತ್ತು ಪ್ರಕ್ರಿಯೆಯು ಮುಂದುವರಿಯುತ್ತದೆ ಆದ್ದರಿಂದ ನೀವು ಉತ್ಪಾದನಾ ಘಟಕಗಳನ್ನು ಹೊಂದಲಿದ್ದೀರಿ ನೀವು ಟ್ರಕ್ಗಳು ವಿಭಿನ್ನ ಟ್ರಕ್ಗಳು ಅಥವಾ ಸರಕುಗಳ ವಿಭಿನ್ನ ವಾಹಕಗಳಂತಹ ವಿಭಿನ್ನ ಲಾಜಿಸ್ಟಿಕ್ ಸೌಲಭ್ಯಗಳನ್ನು ಸಹ ಹೊಂದಲಿದ್ದೀರಿ ಮತ್ತು ನೀವು ನೀರಿನ ಕೊಳದಂತಹ ಕೆಲವು ಪರಿಸರ ಸೌಲಭ್ಯಗಳನ್ನು ಹೊಂದಿರಬಹುದು ಆದ್ದರಿಂದ ಉನ್ನತ ಮಟ್ಟದಲ್ಲಿ ಇದು ಉತ್ಪಾದನಾ ಸೌಲಭ್ಯ ಅಥವಾ ಉತ್ಪಾದನಾ ಘಟಕವು ಮೂಲತಃ ಹೀಗೆ ಕಾಣುತ್ತದೆ ಆದರೆ ಇದರಲ್ಲಿ ನಾನು ಬಿಟ್ಟ ಒಂದು ವಿಷಯವೆಂದರೆ ನಾನು ಕೇವಲ ಜೀವರಹಿತ ವಿಷಯಗಳ ಬಗ್ಗೆ ಮಾತನಾಡಿದ್ದೇನೆ ನಾನು ಕೇವಲ ಸರಕುಗಳ ಬಗ್ಗೆ ಕಟ್ಟಡಗಳ ಬಗ್ಗೆ ಉತ್ಪಾದನಾ ಘಟಕಗಳ ಬಗ್ಗೆ ಮಾತನಾಡಿದ್ದೇನೆ ಆದರೆ ನಾನು ಇಲ್ಲಿಯವರೆಗೆ ತಪ್ಪಿಸಿದ ಒಂದು ಅಗತ್ಯ ಅಂಶವೆಂದರೆ ಕಾರ್ಮಿಕರು ಈ ರೀತಿಯ ಅನೇಕ ಕಾರ್ಮಿಕರನ್ನು ನಾವು ಹೊಂದಿದ್ದೇವೆ ಅವರು ಮೂಲತಃ ಈ ಉತ್ಪಾದನಾ ಸೌಲಭ್ಯದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಆದ್ದರಿಂದ ನಾವು ಈ ವಿಭಿನ್ನ ಕಾರ್ಮಿಕರನ್ನು ಹೊಂದಿದ್ದೇವೆ ಮತ್ತು ಈ ಕಾರ್ಮಿಕರು ಸುರಕ್ಷಿತವಾಗಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳುವುದು ಬಹಳ ಮುಖ್ಯ ಆದ್ದರಿಂದ ಉತ್ಪಾದನಾ ಸೌಲಭ್ಯವೊಂದರಲ್ಲಿ ನಾನು ಆರಂಭದಲ್ಲಿ ನಿಮಗೆ ಹೇಳಿದಂತೆ ನಾವು 2 ಬಗೆಯ ಘಟಕಗಳ ಬಗ್ಗೆ ವಿಶಾಲವಾಗಿ ಮಾತನಾಡುತ್ತಿದ್ದೇವೆ ಒಬ್ಬರು ಕಾರ್ಮಿಕರು ಮತ್ತು ಎರಡನೆಯವರು ಮೂಲತಃ ಅಲ್ಲಿರುವ ವಿಭಿನ್ನ ಸೌಲಭ್ಯಗಳು ವಿಭಿನ್ನ ಸಾಧನಗಳು ಯಂತ್ರೋಪಕರಣಗಳು ಮತ್ತು ಮುಂತಾದವು ಆದ್ದರಿಂದ ಉತ್ಪಾದನಾ ಘಟಕದಲ್ಲಿನ 2 ಮುಖ್ಯ ಘಟಕಗಳು ಇವು ಆದ್ದರಿಂದ ಈ ಎರಡರ ಸುರಕ್ಷತೆಯನ್ನು ನೀವು ಮೇಲ್ವಿಚಾರಣೆ ಮಾಡಬೇಕು ಮತ್ತು ಖಚಿತಪಡಿಸಿಕೊಳ್ಳಬೇಕು ಎಂದು ಎಂದು ನೀವು ನೋಡುತ್ತೀರಿ ಆದ್ದರಿಂದ ನಮ್ಮ ಐಒಟಿ ಸಂವೇದಕಗಳು ಮತ್ತು ನಾವು ಈ ಹಿಂದೆ ಕಲಿತ ತಂತ್ರಜ್ಞಾನಗಳು ನಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಕಾರ್ಮಿಕರ ಸುರಕ್ಷತೆಗಾಗಿ ನಾವು ಈ ಕಾರ್ಮಿಕರ ದೈಹಿಕ ನಿಯತಾಂಕಗಳನ್ನು ಮೇಲ್ವಿಚಾರಣೆ ಮಾಡಲು ವಿಭಿನ್ನ ಸಂವೇದಕಗಳನ್ನು ಅಳವಡಿಸಬಹುದಿತ್ತು ಆದ್ದರಿಂದ ಕಾರ್ಮಿಕರಿಗಾಗಿ ನಾವು ಅವರ ಶಾರೀರಿಕ ನಿಯತಾಂಕಗಳನ್ನು ಮೇಲ್ವಿಚಾರಣೆ ಮಾಡಬಹುದು ಅವರ ಕೆಲಸದ ದಕ್ಷತಾಶಾಸ್ತ್ರದ ಸ್ಥಿತಿಗತಿಗಳನ್ನು ಮೇಲ್ವಿಚಾರಣೆ ಮಾಡಲು ನಾವು ವಿಭಿನ್ನ ಸಂವೇದಕಗಳನ್ನು ಹೊಂದಬಹುದು ಮತ್ತು ಅದೇ ರೀತಿ ಈ ವಿಭಿನ್ನ ಕಾರ್ಮಿಕರಿಗೆ ಅವರ ಚಟುವಟಿಕೆಗಳು ಅವರ ಆರೋಗ್ಯ ಸ್ಥಿತಿ ಅವರ ಕೆಲಸದ ಸ್ಥಳ ಮತ್ತು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲು ವಿವಿಧ ರೀತಿಯ ಸಂವೇದಕಗಳನ್ನು ಅಳವಡಿಸಬಹುದಾಗಿದೆ ಈ ರೀತಿಯಾಗಿ ಇತರ ಉತ್ಪಾದಕ ಸಂವೇದಕಗಳನ್ನು ಬಳಸಬಹುದಾಗಿದೆ ಮತ್ತು ಈ ಉತ್ಪಾದನಾ ಸೌಲಭ್ಯದಲ್ಲಿಯೇ ನಿಯೋಜಿಸಬಹುದು ಇವುಗಳು ಬೇರೆ ಬೇರೆ ಸಂವೇದಕಗಳು ಟ್ರಕ್ಗಳನ್ನು ವಿಭಿನ್ನ ಸಂವೇದಕಗಳೊಂದಿಗೆ ಅಳವಡಿಸಬಹುದಾಗಿದೆ ಈ ಉತ್ಪಾದನಾ ಘಟಕಗಳು ವಿಭಿನ್ನ ಸಂವೇದಕಗಳನ್ನು ಒಳಗೊಂಡಿರುತ್ತವೆ ಈ ಘಟಕಗಳಲ್ಲಿನ ವಿಭಿನ್ನ ಯಂತ್ರೋಪಕರಣಗಳು ವಿಭಿನ್ನ ಸಂವೇದಕಗಳೊಂದಿಗೆ ಅಳವಡಿಸಲಾಗುವುದು ಆದ್ದರಿಂದ ಈ ನಿರ್ಜೀವ ವಸ್ತುಗಳಿಂದ ಈ ಎಲ್ಲಾ ಸಂವೇದಕಗಳು ಮತ್ತು ಈ ಜೀವಿಗಳಿಗೆ ಅಳವಡಿಸಲಾದ ಸಂವೇದಕಗಳು ಅವರು ಸಾಕಷ್ಟು ಡೇಟಾವನ್ನು ಕಳುಹಿಸಲಿದ್ದಾರೆ ಮತ್ತು ನಾವು ಈ ಹಿಂದೆ ನೋಡಿದಂತೆ ಈ ಡೇಟಾವನ್ನು ಸಂಗ್ರಹಿಸಬಹುದು ಮತ್ತು ವಿಶ್ಲೇಷಿಸಬಹುದು ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ಒಳನೋಟಗಳನ್ನು ಪಡೆಯಲು ಸಂಗ್ರಹಣೆ ಮತ್ತು ವಿಶ್ಲೇಷಿಸುವುದು ಅಗತ್ಯ ಆದ್ದರಿಂದ ವಿಭಿನ್ನ ವಸ್ತುಗಳು ವಿಭಿನ್ನ ಯಂತ್ರೋಪಕರಣಗಳು ಅವುಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಮತ್ತು ಮುಂತಾದವುಗಳ ಸುರಕ್ಷತೆ ಮತ್ತು ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಉತ್ಪಾದನಾ ಘಟಕದಲ್ಲಿನ ಮೇಲ್ವಿಚಾರಣಾ ಪ್ರಕ್ರಿಯೆ ಇದು ನಿಯಂತ್ರಣವು ಸಹ ಸಾಧ್ಯವಿದೆ ದೂರದಿಂದಲೇ ಇದು ನಾನು ನಿಮಗೆ ಹೇಳಿರುವ ನಿರ್ವಹಣಾ ಭಾಗವಾಗಿದೆ ಆದ್ದರಿಂದ ನಾವು ಈ ವಿಭಿನ್ನ ಘಟಕಗಳನ್ನು ಮೇಲ್ವಿಚಾರಣೆ ಮಾಡುತ್ತಿದ್ದೇವೆ ಆದರೆ ಕೆಲವು ಯಂತ್ರೋಪಕರಣಗಳ ಮೇಲೆ ನಾವು ದೂರದಿಂದಲೇ ನಿಯಂತ್ರಣವನ್ನು ಹೊಂದಬಹುದು ನಾವು ಕೆಲವು ಸಂಕೇತಗಳನ್ನು ಕಳುಹಿಸಬಹುದು ಯಂತ್ರೋಪಕರಣವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಅಥವಾ ಕೆಲವು ಕೆಲಸಗಳನ್ನು ನಿರ್ದಿಷ್ಟ ರೀತಿಯಲ್ಲಿ ಮಾಡಲು ಅಥವಾ ಈಗಾಗಲೇ ತಪ್ಪಾಗಿ ಮಾಡಲಾಗಿರುವ ಯಾವುದನ್ನಾದರೂ ತಿಳಿಯಲು ಡೇಟಾ ಹುಟ್ಟಿದ ಸ್ಥಳದಿಂದ ಕೆಲವು ಪ್ರತಿಕ್ರಿಯೆ ಸಂಕೇತಗಳನ್ನು ಪಡೆಯಬಹುದು ಆದ್ದರಿಂದ ಈ ವಿಭಿನ್ನ ವಿಷಯಗಳು ಸಾಧ್ಯ ಆದ್ದರಿಂದ ಇದನ್ನು ಅರ್ಥಮಾಡಿಕೊಂಡ ನಂತರ ನಾವು ಈಗ ಹಿಂತಿರುಗಿ ಪ್ಲಾಂಟ್ ಸುರಕ್ಷತೆ ಮತ್ತು ಸುರಕ್ಷತೆಯ ಮೂಲ ಪರಿಕಲ್ಪನೆಗಳನ್ನು ಮತ್ತು IIoT ನಮಗೆ ಹೇಗೆ ಸಹಾಯ ಮಾಡುತ್ತದೆ ಎಂದು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ ಆದ್ದರಿಂದ ನಾವು ಸುರಕ್ಷತೆಯ ಬಗ್ಗೆ ಮಾತನಾಡುತ್ತಿದ್ದರೆ 3 ವಿಭಿನ್ನ ಪ್ರಾಂಗ್ಗಳಿವೆ ಆದ್ದರಿಂದ ಇದು ಮೂಲತಃ ಇಂಟ್ರುಷನ್ ತ್ರಿಕೋನದ 3 ವಿಭಿನ್ನ ಮೂಲೆಗಳು ಪ್ರಸಿದ್ಧ ಇಂಟ್ರುಷನ್ ತ್ರಿಕೋನ ಜನಪ್ರಿಯ ಇಂಟ್ರುಷನ್ ತ್ರಿಕೋನವು ಮೂರು ವಿಭಿನ್ನ ಮೂಲೆಗಳನ್ನು ಹೊಂದಿದೆ ಮೂರು ವಿಭಿನ್ನ ವೈಶಿಷ್ಟ್ಯಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ ಸಂಖ್ಯೆ 1 ನಮ್ಮಲ್ಲಿ ಇಂಟ್ರುಷನ್ ಇದ್ದಾರೆ ಎಂದು ಪರಿಗಣಿಸಿ ಆದ್ದರಿಂದ ಇಂಟ್ರುಡರ್ ಕೆಲವು ರೀತಿಯ ಉದ್ದೇಶವನ್ನು ಹೊಂದಿರುತ್ತಾರೆ ಇಂಟ್ರುಡಾರ್ ಕೆಲವು ಕೆಲಸ ಮಾಡಲು ಕೆಲವು ಉದ್ದೇಶ ಇರಬೇಕು ಇಂಟ್ರುಡರ್ನ ಪರಿಗಣಿಸುವ ಎರಡನೆಯ ವಿಷಯವೆಂದರೆ ಉದ್ದೇಶವಿದೆ ಆದರೆ ನಂತರ ಇಂಟ್ರುಡರ್ ಹೇಗೆ ಒಳನುಗ್ಗಲು ಹೋಗುತ್ತಾರೆ ಅದು ಎರಡನೆಯ ವಿಷಯ ಸಾಧನವಾಗಿದೆ ಮತ್ತು ಮೂರನೆಯದು ಅವಕಾಶ ಕೇವಲ ಒಳನುಗ್ಗುವ ಉದ್ದೇಶವನ್ನು ಹೊಂದಿರುವುದು ಮತ್ತು ಬಹುತೇಕ ಸಾಧನಗಳನ್ನು ಹೊಂದಿರುವುದು ಇಂಟ್ರುಡರ್ ಯಶಸ್ವಿಯಾಗಿಸಲು ಹೋಗುವುದಿಲ್ಲ ಇಂಟ್ರುಡರ್ ಸಹ ಒಳನುಗ್ಗುವಿಕೆಗೆ ಅವಕಾಶವನ್ನು ಹೊಂದಿರಬೇಕು ಆದ್ದರಿಂದ ನಾವು ಸಸ್ಯಗಳ ಸುರಕ್ಷತೆಯ ಬಗ್ಗೆ ನಿರ್ದಿಷ್ಟವಾಗಿ ಮಾತನಾಡುವಾಗ ನಾನು 2 ಘಟಕಗಳ ಮಾನವರು ಮತ್ತು ಪ್ಲಾಂಟ್ ಸಂಪನ್ಮೂಲಗಳ ಮೊದಲು ಹೇಳಿದ್ದೇನೆ ಅವರ ಸುರಕ್ಷತೆ ಅವರ ಯೋಗಕ್ಷೇಮ ಬಹಳ ಮುಖ್ಯ ಈ ವಿಭಿನ್ನ ಯಂತ್ರೋಪಕರಣಗಳು ಅಸಮರ್ಪಕವಾಗಿ ಕಾರ್ಯನಿರ್ವಹಿಸುವುದಿಲ್ಲ ಮತ್ತು ಆ ಯಂತ್ರೋಪಕರಣಗಳ ಸುತ್ತಲೂ ಅಥವಾ ಆ ಯಂತ್ರೋಪಕರಣಗಳ ಜೊತೆಗೆ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ಅಪಾಯವನ್ನುಂಟುಮಾಡುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳುವುದು ಸಹ ಬಹಳ ಮುಖ್ಯ ಆದ್ದರಿಂದ ಪ್ಲಾಂಟ್ ಸುರಕ್ಷತೆ ಬಹಳ ಮುಖ್ಯ ಆದ್ದರಿಂದ ನಾವು ಸಸ್ಯಗಳಲ್ಲಿನ ಸುರಕ್ಷತೆಯ ಬಗ್ಗೆ ಮಾತನಾಡುವಾಗ ಇವುಗಳು ಐಐಒಟಿ ಅನುಷ್ಠಾನದ ಬಗ್ಗೆ ಮಾತನಾಡುತ್ತಿದ್ದರೆ ನಾವು ಪರಿಗಣಿಸಬೇಕಾದ 3 ಮುಖ್ಯ ವಿಷಯಗಳು ಐಐಒಟಿ ಬಗ್ಗೆ ನಾವು ಚರ್ಚಿಸಿದ್ದನ್ನು ಹಿಂದಿನ ಉಪನ್ಯಾಸದಿಂದ ನೆನಪಿಸಿಕೊಳ್ಳಿ IIoT ಯಲ್ಲಿ ನಾವು ಕಾರ್ಯಾಚರಣೆಯನ್ನು ಮೀರಿ ಮಾಹಿತಿ ತಂತ್ರಜ್ಞಾನವನ್ನು ಸೇರಿಸುವುದು ಅಥವಾ ಸೇರ್ಪಡೆಗೊಳಿಸುವುದು ಮತ್ತು ಕಾರ್ಯಾಚರಣೆಯ ತಂತ್ರಜ್ಞಾನಗಳನ್ನು ಸುಧಾರಿಸುವ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಐಟಿ ಒಟಿ ಏಕೀಕರಣವನ್ನು ನಾವು ಮತ್ತೊಮ್ಮೆ ನೋಡಬೇಕಾಗಿದೆ ಆದ್ದರಿಂದ ಈ ಕಾರ್ಯಾಚರಣೆಯ ತಂತ್ರಜ್ಞಾನಗಳ ಸುರಕ್ಷತೆಯು ಸಾಧನದ ಸುರಕ್ಷತೆ ಯಂತ್ರ ಸುರಕ್ಷತೆ ಮತ್ತು ಅವುಗಳಲ್ಲಿ ಹುದುಗಿರುವ ಸಂವೇದಕಗಳು ಅವುಗಳ ಸುರಕ್ಷತೆ ಮತ್ತು ಮುಂತಾದವುಗಳನ್ನು ಒಳಗೊಂಡಿರುತ್ತದೆ ಆದ್ದರಿಂದ ಈ ಎಲ್ಲಾ ಯಂತ್ರೋಪಕರಣಗಳು ಅವುಗಳ ಸಾಧನ ಸುರಕ್ಷತೆ ಆದರೆ ನೀವು ಐಟಿ ಬಗ್ಗೆ ಮಾತನಾಡುವಾಗ ನೆಟ್ವರ್ಕ್ ಸಾಫ್ಟ್ವೇರ್ ಮುಂತಾದ ಹೆಚ್ಚುವರಿ ವಿಷಯಗಳೂ ಸಹ ಚಿತ್ರಕ್ಕೆ ಬರುತ್ತವೆ ಆದ್ದರಿಂದ ನೆಟ್ವರ್ಕ್ ಸುರಕ್ಷತೆ ಸಾಫ್ಟ್ವೇರ್ ಸುರಕ್ಷತೆ ಹೆಚ್ಚುವರಿಯಾಗಿ ಸಾಧನ ಸುರಕ್ಷತೆಗೆ ಸಹ ಮುಖ್ಯವಾಗಿದೆ ಆದ್ದರಿಂದ ನಾವು ಸಾಧನದ ಸುರಕ್ಷತೆಯನ್ನು ಹೊಂದಿದ್ದೇವೆ ಇದು ಸಾಂಪ್ರದಾಯಿಕ ಸಾಧನ ಸುರಕ್ಷತೆಯಿಂದ ಬಂದಿದೆ ಮತ್ತು ಹೊಸದಾಗಿ ಐಟಿ ಸಂಯೋಜನೆಯಿಂದಾಗಿ ನಮಗೆ ನೆಟ್ವರ್ಕ್ ಸುರಕ್ಷತೆ ಮತ್ತು ಸಾಫ್ಟ್ವೇರ್ ಸುರಕ್ಷತೆಯ ಬಗ್ಗೆ ಕಾಳಜಿ ಇದೆ ಆದ್ದರಿಂದ ಸಾಫ್ಟ್ವೇರ್ ಸುರಕ್ಷತೆಯ ಅವಶ್ಯಕತೆಯಿದೆ ಏಕೆಂದರೆ ಸ್ವಯಂಚಾಲಿತ ಪ್ರಕ್ರಿಯೆಯಲ್ಲಿ ಕಾರ್ಯಗತಗೊಂಡ ಮತ್ತು ಚಾಲನೆಯಲ್ಲಿರುವ ಸಾಫ್ಟ್ವೇರ್ ಆ ಸಾಫ್ಟ್ವೇರ್ ಸುರಕ್ಷಿತವಾಗಿಲ್ಲದಿದ್ದರೆ ಅದು ಅಮೂಲ್ಯವಾದ ಮಾಹಿತಿಯನ್ನು ಕದಿಯಲು ದುರ್ಬಲ ಹಂತವಾಗಿ ಪರಿಣಮಿಸಬಹುದು ಆದ್ದರಿಂದ ಸೂಕ್ಷ್ಮ ವಿಷಯದ ಈ ಅಧಿಕೃತ ಮೇಲ್ವಿಚಾರಣೆ ಮುಖ್ಯವಾಗಿದೆ ಸಾಫ್ಟ್ವೇರ್ ಭ್ರಷ್ಟವಾಗುವುದಿಲ್ಲ ಅಥವಾ ಭ್ರಷ್ಟವಾಗಿ ವರ್ತಿಸುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳುವುದು ಬಹಳ ಮುಖ್ಯ ಡಿನೈಲ್ ಆಫ್ ಸರ್ವಿಸ್ ಅನ್ನು ಸಾಫ್ಟ್ವೇರ್ ತಡೆಯಬೇಕು ಆದ್ದರಿಂದ ಸಾಫ್ಟ್ವೇರ್ ಸುರಕ್ಷತೆ ಬಹಳ ಮುಖ್ಯ ಸಾಫ್ಟ್ವೇರ್ ಸುರಕ್ಷತೆಯು ದೃಡೀಕರಣ ಸಮಗ್ರತೆ ಮತ್ತು ಲಭ್ಯತೆಯನ್ನು ಖಾತರಿಪಡಿಸುತ್ತದೆ IIoT ನಲ್ಲಿನ ಸುರಕ್ಷತೆಯ ಉಪನ್ಯಾಸದಲ್ಲಿ ನಾನು ಈ ವಿಭಿನ್ನ ವೈಶಿಷ್ಟ್ಯಗಳನ್ನು ಸಾಕಷ್ಟು ವಿವರವಾಗಿ ಚರ್ಚಿಸಿದೆ ಆದ್ದರಿಂದ ಈ ಸಾಫ್ಟ್ವೇರ್ ಭದ್ರತೆಯು ಸಮಗ್ರತೆ ಮತ್ತು ಲಭ್ಯತೆ ಮತ್ತು ಅವುಗಳ ಅನುಷ್ಠಾನದ ಈ 3 ವಿಭಿನ್ನ ವೈಶಿಷ್ಟ್ಯಗಳನ್ನು ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ ಸಮಗ್ರತೆಯು ಅನಿಯಂತ್ರಿತ ಡೇಟಾದ ಭರವಸೆಯ ಬಗ್ಗೆ ಮಾತನಾಡುತ್ತದೆ ಧೃಢೀಕರಣವು ಬಳಕೆದಾರರನ್ನು ಸರಿಯಾಗಿ ಗುರುತಿಸುವ ಬಗ್ಗೆ ಮಾತನಾಡುತ್ತದೆ ಮತ್ತು ಬಳಕೆದಾರರು ಸ್ಥಳೀಯವಾಗಿ ಅಥವಾ ದೂರದಿಂದಲೇ ಯಂತ್ರದ ಮೂಲಕ ನಮೂದಿಸಿರುವ ರುಜುವಾತುಗಳೆಲ್ಲವೂ ಸರಿಯಾಗಿದೆಯೆ ಎಂದು ಖಚಿತಪಡಿಸಿಕೊಳ್ಳುವುದು ನಾವು ನಿರ್ದಿಷ್ಟ ಬಳಕೆದಾರರನ್ನು ನ್ಯಾಯಸಮ್ಮತ ಎಂದು ಧೃಢೀಕರಿಸುತ್ತಿದ್ದೇವೆ ಮತ್ತು ಮೂರನೆಯದು ಲಭ್ಯತೆ ಇದು ಒಟ್ಟು ಸಮಯಕ್ಕೆ ಕಾರ್ಯನಿರ್ವಹಿಸುವ ಸಮಯದ ಅನುಪಾತದ ಬಗ್ಗೆ ಹೇಳುತ್ತದೆ ಆದ್ದರಿಂದ ಯಂತ್ರವು ಲಭ್ಯವಾಗುವಂತೆ ನೋಡಿಕೊಳ್ಳುವುದರಿಂದ ಸಾಫ್ಟ್ವೇರ್ ಅನ್ನು ಸಾಧ್ಯವಾದಷ್ಟು ಕಾಲ ಲಭ್ಯವಾಗುವಂತೆ ಮಾಡಲಾಗುತ್ತದೆ ಉತ್ತಮ ಪ್ರೋಗ್ರಾಮಿಂಗ್ ತಂತ್ರಗಳನ್ನು ಖಾತರಿಪಡಿಸುವುದು ಉತ್ತಮ ಫೈರ್ವಾಲ್ಗಳನ್ನು ಸ್ಥಾಪಿಸುವುದು ಒಳನುಗ್ಗುವಿಕೆಗಳನ್ನು ಪತ್ತೆ ಮಾಡುವುದು ಉತ್ತಮ ತಡೆಗಟ್ಟುವ ಕ್ರಮಗಳು ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ವಿಭಿನ್ನ ಅವಶ್ಯಕತೆಗಳಿವೆ ಐಐಒಟಿ ಶಕ್ತಗೊಂಡ ವ್ಯವಸ್ಥೆಯಲ್ಲಿ ಸುರಕ್ಷತೆಯನ್ನು ಖಾತ್ರಿಪಡಿಸಿಕೊಳ್ಳಲು ಇವು ಕೆಲವು ತಂತ್ರಗಳಾಗಿವೆ ನೆಟ್ವರ್ಕ್ ಭದ್ರತೆಯು ಇಡೀ ನೆಟ್ವರ್ಕ್ ಅನ್ನು ಭದ್ರಪಡಿಸುವ ಬಗ್ಗೆ ಮಾತನಾಡುತ್ತದೆ ಇದರಿಂದಾಗಿ ನೆಟ್ವರ್ಕ್ನಲ್ಲಿನ ದುರ್ಬಲತೆಗಳು ನೆಟ್ವರ್ಕ್ನಲ್ಲಿನ ದುರ್ಬಲ ಬಿಂದುಗಳನ್ನು ಕಡಿಮೆ ಮಾಡಲಾಗುತ್ತದೆ ವಿಭಿನ್ನ ರೀತಿಯ ನೆಟ್ವರ್ಕ್ ಸುರಕ್ಷತೆಗಳಿವೆ ನಿಜವಾದ ಬಳಕೆದಾರರು ಯಾರು ಮತ್ತು ವ್ಯವಸ್ಥೆಯಲ್ಲಿ ಇದು ಎಷ್ಟು ಪ್ರವೇಶವನ್ನು ಹೊಂದಿರಬೇಕು ಎಂಬುದರ ಆಧಾರದ ಮೇಲೆ ಪ್ರವೇಶ ನಿಯಂತ್ರಣ ಎಲ್ಲಾ ಬಳಕೆದಾರರು ಸಿಸ್ಟಮ್ನ ಎಲ್ಲಾ ವಿಭಿನ್ನ ಘಟಕಗಳಿಗೆ 100 ಪ್ರತಿಶತ ಪ್ರವೇಶವನ್ನು ಹೊಂದಿರುವುದಿಲ್ಲ ಕೆಲವು ಬಳಕೆದಾರರು ಕೆಲವು ಘಟಕಗಳಿಗೆ ಪ್ರವೇಶವನ್ನು ಹೊಂದಲಿದ್ದಾರೆ ಇತರ ಬಳಕೆದಾರರು ಸಿಸ್ಟಮ್ನ ಇತರ ಘಟಕಗಳಿಗೆ ಪ್ರವೇಶವನ್ನು ಹೊಂದಿರುತ್ತಾರೆ ಆದ್ದರಿಂದ ಪಾಲಿಸಿ ದಾಖಲೆಗಳ ಮೂಲಕ ನಿರ್ದೇಶಿಸಲಾದ ಸವಲತ್ತುಗಳ ಆಧಾರದ ಮೇಲೆ ಈ ಪ್ರವೇಶವನ್ನು ನಿಯಂತ್ರಿಸುವುದು ಅವುಗಳನ್ನು ಕಾರ್ಯಗತಗೊಳಿಸಬೇಕು ಆಂಟಿವೈರಸ್ ಆಂಟಿಮಾಲ್ವೇರ್ ಸಾಫ್ಟ್ವೇರ್ ಅನ್ನು ನೆಟ್ವರ್ಕ್ ಅನ್ನು ರಕ್ಷಿಸಲು ಬಳಸಬೇಕು ನಂತರ ಸಾಫ್ಟ್ವೇರ್ ಅಭಿವೃದ್ಧಿಯ ನಂತರ ಅದರ ರಕ್ಷಣೆಗಾಗಿ ಅಪ್ಲಿಕೇಶನ್ ಲೇಯರ್ ಸುರಕ್ಷತೆಯನ್ನು ಸಹ ಮಾಡಬೇಕು ವಿವಿಧ ರೀತಿಯ ಭದ್ರತಾ ಸಮಸ್ಯೆಗಳಿವೆ ನೆಟ್ವರ್ಕ್ನಿಂದ ಅಸಹಜ ನಡವಳಿಕೆಯನ್ನು ಪತ್ತೆಹಚ್ಚಲು ವರ್ತನೆಯ ವಿಶ್ಲೇಷಣೆ ಮಾಡಬೇಕು ಡೇಟಾ ನಷ್ಟ ತಡೆಗಟ್ಟುವಿಕೆಯನ್ನು ಖಾತ್ರಿಪಡಿಸಿಕೊಳ್ಳಬೇಕು ಮತ್ತು ಫಿಶಿಂಗ್ ದಾಳಿಯಿಂದ ರಕ್ಷಿಸಲು ಇಮೇಲ್ ಸುರಕ್ಷತೆಯನ್ನು ಖಾತ್ರಿಪಡಿಸಿಕೊಳ್ಳಬೇಕು ಫೈರ್ವಾಲ್ಗಳು ಇಂಟ್ರುಷನ್ ತಡೆಗಟ್ಟುವಿಕೆ ವ್ಯವಸ್ಥೆಗಳು ಇಂಟ್ರುಷನ್ ಪತ್ತೆ ವ್ಯವಸ್ಥೆಗಳು ಮೊಬೈಲ್ ಸಾಧನ ಸುರಕ್ಷತೆ ಇವುಗಳು ನೆಟ್ವರ್ಕ್ ಸುರಕ್ಷತೆಯ ಇತರ ಕಾಳಜಿಗಳಾಗಿವೆ ನೆಟ್ವರ್ಕ್ ಸೆಗ್ಮೆಂಟೇಶನ್ ಇದು ಮೂಲತಃ ನೆಟ್ವರ್ಕ್ ಅನ್ನು ಸಣ್ಣ ಭಾಗಗಳಾಗಿ ವಿಂಗಡಿಸುತ್ತದೆ ಮತ್ತು ನೆಟ್ವರ್ಕ್ ವಿಭಾಗವಾಗಿರುವ ವಿಭಿನ್ನ ಉಪವಿಭಾಗ ಭಾಗಗಳಲ್ಲಿ ಸುರಕ್ಷತಾ ನೀತಿಗಳನ್ನು ಸ್ಪಷ್ಟವಾಗಿ ಜಾರಿಗೊಳಿಸುತ್ತಿದೆ ವಿಪಿಎನ್ ಭದ್ರತೆ ಮಾಹಿತಿಯ ಸುರಕ್ಷತೆ ಮತ್ತು ಈವೆಂಟ್ ನಿರ್ವಹಣೆ ಇವೆಲ್ಲವೂ ನೆಟ್ವರ್ಕ್ ಸುರಕ್ಷತೆಯ ವಿಭಿನ್ನ ಕಾಳಜಿಗಳಾಗಿವೆ ಸಾಧನದ ಸುರಕ್ಷತೆ ಬಹಳ ಮುಖ್ಯ ಸಾಧನಗಳಲ್ಲಿ ಸಂಗ್ರಹವಾಗಿರುವ ಸೂಕ್ಷ್ಮ ಮಾಹಿತಿಯ ರಕ್ಷಣೆ ಮತ್ತು ಸ್ಮಾರ್ಟ್ಫೋನ್ಗಳು ಟ್ಯಾಬ್ಲೆಟ್ಗಳು ಲ್ಯಾಪ್ಟಾಪ್ಗಳು ಮುಂತಾದ ವಿಭಿನ್ನ ಸಾಧನಗಳ ರಕ್ಷಣೆ ಅವುಗಳ ಸಾಧನ ಸುರಕ್ಷತೆ ಬಹಳ ಮುಖ್ಯ ವಿಭಿನ್ನ ಸಾಧನಗಳನ್ನು ಸುಧಾರಿಸುವ ನಿರ್ದಿಷ್ಟ ನೆಟ್ವರ್ಕ್ನಲ್ಲಿನ ಘಟಕಗಳು ಅವುಗಳ ಸುರಕ್ಷತೆ ಎಂಡ್ಪಾಯಿಂಟ್ ಭದ್ರತೆ ವಿಪಿಎನ್ ಭದ್ರತೆ ಗೇಟ್ವೇ ಸುರಕ್ಷತೆ ಈ ಎಲ್ಲಾ ವಿಭಿನ್ನ ನೆಟ್ವರ್ಕ್ ಘಟಕಗಳು ಮತ್ತು ಅವುಗಳ ಸುರಕ್ಷತೆ ಬಹಳ ಮುಖ್ಯ ಇಮೇಲ್ ಸುರಕ್ಷತೆಯೂ ಸಹ ಕ್ಲೌಡ್ನ ಸುರಕ್ಷತೆಯ ರೀತಿಯಾಗಿದೆ ಏಕೆಂದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಕ್ಲೌಡ್ ಥರ್ಡ್ ಪಾರ್ಟಿ ಸೇವೆಯಂತೆ ಆದ್ದರಿಂದ ಕ್ಲೌಡ್ ಅನ್ನು ಸುರಕ್ಷಿತಗೊಳಿಸುವುದು ಮತ್ತು ಹೋಮ್ ಸಿಸ್ಟಮ್ಗೆ ಕ್ಲೌಡ್ ನ ಏಕೀಕರಣ ಮತ್ತು ಹೋಮ್ ಸಿಸ್ಟಮ್ ಮತ್ತು ಕ್ಲೌಡ್ ನಡುವಿನ ಸಂವಹನ ಮತ್ತು ಅವುಗಳ ಸುರಕ್ಷತೆಯನ್ನು ಖಾತ್ರಿಪಡಿಸುವುದು ಇವು IIoT ಅನುಷ್ಠಾನದಲ್ಲಿ ಸುರಕ್ಷತೆಯ ವಿಭಿನ್ನ ಅಂಶಗಳಾಗಿವೆ ಈಗ ವರ್ಚುವಲ್ ರಿಯಾಲಿಟಿ ವರ್ಚುವಲ್ ರಿಯಾಲಿಟಿ ಮತ್ತು ಆಗ್ಮೆಂಟೆಡ್ ರಿಯಾಲಿಟಿ ಬಗ್ಗೆ ನಾವು ಪ್ರತ್ಯೇಕ ಉಪನ್ಯಾಸದಲ್ಲಿ ಮಾತನಾಡಿದ್ದೇವೆ ನೀವು ನೆನಪಿಸಿಕೊಂಡರೆ ಇವುಗಳು ಕಾರ್ಮಿಕರಿಗೆ ತರಬೇತಿ ನೀಡಿ ಪ್ರಕ್ರಿಯೆಗಳ ದಕ್ಷತೆಯನ್ನು ಸುಧಾರಿಸಲು ಉದ್ಯಮದಲ್ಲಿ ಬಳಸಬಹುದಾದ ಬಹಳ ಮುಖ್ಯವಾದ ಅಂಶಗಳಾಗಿವೆ ಆಗ್ಮೆಂಟೆಡ್ ರಿಯಾಲಿಟಿ ಮತ್ತು ವರ್ಚುವಲ್ ರಿಯಾಲಿಟಿ ಬಗ್ಗೆ ನಾವು ಹಿಂದಿನ ಉಪನ್ಯಾಸವೊಂದರಲ್ಲಿ ದೀರ್ಘವಾಗಿ ಚರ್ಚಿಸಿದ್ದೇವೆ ನಾವು ಅದನ್ನು ಮತ್ತೊಮ್ಮೆ ಇಲ್ಲಿ ಮಾಡಲು ಹೋಗುವುದಿಲ್ಲ ಆದರೆ ಒಂದು ವಿಷಯವನ್ನು ನಾನು ಇಲ್ಲಿ ಮುಖ್ಯವಾಗಿ ಪ್ರಸ್ತಾಪಿಸಲು ಬಯಸುತ್ತೇನೆ ಆದ್ದರಿಂದ ವರ್ಚುವಲ್ ರಿಯಾಲಿಟಿ ಮತ್ತು ಆಗ್ಮೆಂಟೆಡ್ ರಿಯಾಲಿಟಿ ನಾವು ಅರ್ಥಮಾಡಿಕೊಂಡ ವಿಷಯ ಆದರೆ ನಾನು ನಿಮಗೆ ಉತ್ಪಾದನಾ ಘಟಕದಲ್ಲಿ ಸುರಕ್ಷತೆಯನ್ನು ಖಾತ್ರಿಪಡಿಸಿಕೊಳ್ಳಲು ಆಗ್ಮೆಂಟೆಡ್ ರಿಯಾಲಿಟಿ ಹೇಗೆ ಸಹಾಯ ಮಾಡುತ್ತದೆ ಎಂಬುದರ ಬಗ್ಗೆ ಒಂದು ಸ್ಕೀಮ್ಯಾಟಿಕ್ ಅನ್ನು ತೋರಿಸುತ್ತೇನೆ ನಾವೆಲ್ಲರೂ ಸ್ಮಾರ್ಟ್ ಗ್ಲಾಸ್ಗಳ ಬಗ್ಗೆ ಕೇಳಿದ್ದೇವೆ ಉತ್ಪಾದನಾ ವಿದ್ಯುತ್ ಸ್ಥಾವರದಲ್ಲಿ ಸುರಕ್ಷತೆಯನ್ನು ಸುಧಾರಿಸಲು ಸ್ಮಾರ್ಟ್ ಕನ್ನಡಕ ಮತ್ತು ಆಗ್ಮೆಂಟೆಡ್ ರಿಯಾಲಿಟಿ ಶಕ್ತಗೊಂಡ ಕನ್ನಡಕ ಎಆರ್ ಕನ್ನಡಕವನ್ನು ಬಳಸಬಹುದು ಆದ್ದರಿಂದ ನಮ್ಮಲ್ಲಿ ಈ ರೀತಿಯ ಗಾಜು ಇದೆ ಎಂದು ಹೇಳೋಣ ಆದ್ದರಿಂದ ಈ ಗಾಜನ್ನು ಬೇರೆ ಬೇರೆ ಕಾರ್ಮಿಕರಿಗೆ ಅಳವಡಿಸಬಹುದಾಗಿದೆ ಆದ್ದರಿಂದ ಇವು ವರ್ಕರ್ ಗ್ಲಾಸ್ಗಳು ಎಆರ್ ಅಥವಾ ಸ್ಮಾರ್ಟ್ ಗ್ಲಾಸ್ಗಳನ್ನು ಕಾರ್ಮಿಕರು ಹೊಂದಬಹುದಾಗಿದೆ ಆದ್ದರಿಂದ ಈ ಕನ್ನಡಕವು ಸೂಕ್ತವಾದ ಆಗ್ಮೆಂಟೆಡ್ ರಿಯಾಲಿಟಿ ಅನುಷ್ಠಾನಗಳನ್ನು ಬಳಸಿ ವಿವರಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ ವಿಷಕಾರಿ ಅನಿಲಗಳ ಸೋರಿಕೆ ಕೇವಲ ವಿಷಕಾರಿ ಅನಿಲಗಳ ಸೋರಿಕೆ ವಿವರಗಳಲ್ಲದೆ ಉತ್ಪಾದನಾ ಘಟಕದಲ್ಲಿ ತೈಲ ಸೋರಿಕೆಯಾಗಬಹುದು ಕೆಲವು ಯಂತ್ರದಲ್ಲಿ ತೈಲದ ಸೋರಿಕೆಯಾಗುತ್ತಿದೆ ಅಥವಾ ಇತರ ರಾಸಾಯನಿಕಗಳ ಸೋರಿಕೆ ಇವು ಕೆಲವು ಉದಾಹರಣೆಗಳಾಗಿವೆ ಆದ್ದರಿಂದ ಈ ಎಆರ್ ಶಕ್ತಗೊಂಡ ಕನ್ನಡಕ ಸ್ಮಾರ್ಟ್ ಕನ್ನಡಕವನ್ನು ಧರಿಸಿ ಸೋರಿಕೆಯನ್ನು ಕಂಡುಹಿಡಿಯಬಹುದು ಸೋರಿಕೆ ಇದೆ ಎಂದು ಹೇಳೋಣ ಈ ರೀತಿಯ ಘಟನೆಯಿಂದಾಗಿ ಕೆಲಸಗಾರನಿಗೆ ತೊಂದರೆಯಾಗದಂತೆ ಈ ಸೌಲಭ್ಯದಿಂದ ನಿರ್ದೇಶನಗಳನ್ನು ಸುರಕ್ಷಿತ ಮಾರ್ಗವನ್ನು ಪಡೆಯಲು ಸಾಧ್ಯವಿದೆ ಮೂಲತಃ ಸುರಕ್ಷಿತ ಮಾರ್ಗವನ್ನು ಈ ಎಆರ್ ಶಕ್ತಗೊಂಡ ಗಾಜಿಗೆ ನಿರ್ದೇಶಿಸಬಹುದು ಆದ್ದರಿಂದ ಈ ರೀತಿಯಾಗಿ ನೀವು ಬೇರೆ ಬೇರೆ ಅನುಷ್ಠಾನಗಳನ್ನು ಹೊಂದಿರಬಹುದು ಬೆಂಕಿ ಇದ್ದರೆ ಅಥವಾ ಬೇರೆ ಯಾವುದಾದರೂ ಅನಪೇಕ್ಷಿತ ಘಟನೆ ಸಂಭವಿಸಿದೆ ಎಂದು ಹೇಳೋಣ ಆದ್ದರಿಂದ ಈ ಎಆರ್ ಶಕ್ತಗೊಂಡ ಕನ್ನಡಕಗಳಿಂದ ಮಾರ್ಗದರ್ಶನವನ್ನು ನೀಡುವ ಅಗತ್ಯವಾದ ಕ್ರಮ ತೆಗೆದುಕೊಳ್ಳಬಹುದು ಆದ್ದರಿಂದ ಎಆರ್ ಶಕ್ತಗೊಂಡ ಕನ್ನಡಕಗಳ ಅಭಿವೃದ್ಧಿಗೆ ಕೆಲವು ಕೈಗಾರಿಕೆಗಳು ಈಗಾಗಲೇ ಕೆಲಸ ಮಾಡುತ್ತಿದ್ದಾರೆ ವಿಭಿನ್ನ ಕಾರ್ಯಗಳನ್ನು ಕಾರ್ಯಗತಗೊಳಿಸುತ್ತಿದ್ದಾರೆ ಈ ವಿಭಿನ್ನ ಎಆರ್ ಶಕ್ತಗೊಂಡ ಕನ್ನಡಕಗಳಲ್ಲಿ ಕಸ್ಟಮ್ ಕ್ರಿಯಾತ್ಮಕತೆಯನ್ನು ಅಳವಡಿಸಲಾಗಿದೆ ಆದ್ದರಿಂದ ಕಾರ್ಮಿಕರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಇವುಗಳನ್ನು ಹೊಂದಿರಬಹುದು ಆದಾಗ್ಯೂ ಈ AR VR ಶಕ್ತಗೊಂಡ ಪರಿಹಾರಗಳು ಇವು ಹೊಸ ಐಟಿ ಆಧಾರಿತ ಪರಿಹಾರಗಳಾಗಿವೆ ಆದ್ದರಿಂದ ಅವರು ವಿಭಿನ್ನವಾಗಿ ಐಟಿ ದಾಳಿಗೆ ಗುರಿಯಾಗುತ್ತಾರೆ ಆದ್ದರಿಂದ ದಾಳಿಕೋರರು ವಿಭಿನ್ನ ದಾಳಿಗಳನ್ನು ನಡೆಸುತ್ತಿದ್ದಾರೆ ಆದ್ದರಿಂದ ದಾಳಿಯಿಂದಾಗಿ ಪರದೆಯ ವಿಷಯವು ತಪ್ಪಾಗಬಹುದು ಮತ್ತು ಅದು ಈ ವಿಭಿನ್ನ ಸಾಧನಗಳನ್ನು ಬಳಸುತ್ತಿರುವ ಈ ವಿಭಿನ್ನ ಕಾರ್ಮಿಕರಿಗೆ ಹೆಚ್ಚುವರಿ ಅಪಾಯಗಳನ್ನುಂಟುಮಾಡುತ್ತದೆ ಆದ್ದರಿಂದ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಮೂಲತಃ ಈ ಉತ್ಪಾದನಾ ಘಟಕಗಳಲ್ಲಿನ ಸುರಕ್ಷತೆಯನ್ನು ಸುಧಾರಿಸಲು ಈ ಆಗ್ಮೆಂಟೆಡ್ ರಿಯಾಲಿಟಿ ಗ್ಲಾಸ್ಗಳು ಹೇಗೆ ಸಹಾಯ ಮಾಡುತ್ತವೆ ಎಂಬುದು ನಾನು ಕೊನೆಯಲ್ಲಿ ಚರ್ಚಿಸಿದ್ದೇನೆ ಉತ್ಪಾದನಾ ಘಟಕದಲ್ಲಿನ ಸುರಕ್ಷತೆ ಸಮಸ್ಯೆಗಳು ಯಾವುವು ಮತ್ತು ಉತ್ಪಾದನಾ ಘಟಕದಲ್ಲಿ ಈ ಸುರಕ್ಷತೆ ಮತ್ತು ಸುರಕ್ಷತಾ ಸಮಸ್ಯೆಗಳನ್ನು ಕಾರ್ಯಗತಗೊಳಿಸಲು ಐಐಒಟಿ ಹೇಗೆ ರಕ್ಷಕನಾಗಿ ಬರಬಹುದು ಎಂಬುದರ ಕುರಿತು ನಾನು ಚರ್ಚಿಸಲು ಪ್ರಾರಂಭಿಸಿದೆ ಇದರಿಂದಾಗಿ ಸಾಧನಗಳನ್ನು ಸುರಕ್ಷಿತವಾಗಿ ನಿರ್ವಹಿಸಬಹುದು ಮತ್ತು ಸಂಗ್ರಹಿಸಬಹುದು ಕಾರ್ಮಿಕರು ಮಾನವ ಸಂಪನ್ಮೂಲಗಳು ಅವರು ಸುರಕ್ಷಿತ ಕೆಲಸದ ವಾತಾವರಣವನ್ನು ಹೊಂದಬಹುದು ಆದ್ದರಿಂದ ಇವು ಎಂದಿನಂತೆ ಮತ್ತೊಮ್ಮೆ ವಿಭಿನ್ನ ಉಲ್ಲೇಖಗಳಾಗಿವೆ ಮತ್ತು ಇದರೊಂದಿಗೆ ನಾವು ಈ ನಿರ್ದಿಷ್ಟ ಉಪನ್ಯಾಸದ ಅಂತ್ಯಕ್ಕೆ ತಲುಪಿದ್ದೇವೆ